ಆಪ್ಟಿಮಲ್ ಸಿಸ್ಟಮ್ ಕಾರ್ಯಾಚರಣೆ ಮುಂದುವರಿದ ಭಾಗ ನಂತರದ ಹಂತ ಸಮೀಕರಣ 3 ರಿಂದ HPgPgPg ಇದನ್ನು ಸಮೀಕರಣ 1 ಎಂದು ಹೇಳಬಹುದು ಏಕೆಂದರೆ ಅಳತೆಯ ದತ್ತಾಂಶ ಕೊಡಲಾಗಿದೆ ಆದುದರಿಂದ ಕರ್ವ್ ನಲ್ಲಿ 3 ಅಳತೆಯ ದತ್ತಾಂಶ 3 ಬಿಂದುಗಳನ್ನು ನೀಡಿದಾಗ 3 ಅಜ್ಞಾತ ಗುಣಾಂಕ β γ ವನ್ನು ಕಂಡು ಹಿಡಿಯಬಹುದು Pg ಯ 2525100×5012 5 MW ಅನುಗುಣವಾಗಿ HPg10 MkcalMWhr ಇಲ್ಲಿ 25 40 ಮತ್ತು100 ರ ಮಾಹಿತಿಯನ್ನು ಕೊಡಲಾಗಿದೆ ಅದೇ ರೀತಿ Pgಯ 4040100×5020 MW ಆದ್ದರಿಂದ HPg8 6 MkcalMWhr ಮತ್ತು Pgಯ 10050 MW ಹಾಗಾಗಿ HPg8 MkcalMWhr ಸಮೀಕರಣ 3ರಲ್ಲಿ Pgಮತ್ತು H ನ ಬೆಲೆಯನ್ನು ಹಾಕಿ ಈ ಸಮೀಕರಣದಲ್ಲಿ H ಮತ್ತುPg ಬೆಲೆ ಯನ್ನು ವಿಭಿನ್ನ ದರಗಳಿಗೆ ಹಾಕಿ ಅಂದರೆ ವಿಭಿನ್ನ ವಿದ್ಯುತ್ ಉತ್ಪಾದನಾ ದತ್ತಾಂಶ ಇದು 12 5 10 ಸಮೀಕರಣ 2 ಇದು 2020 8 6 ಸಮೀಕರಣ 3 ಇದು 5050 8 ಈ ಮೂರು ಸಮೀಕರಣಗಳು ರೇಖಿಯ ಸಮೀಕರಣಗಳು ಈ ಲೀನಿಯರ್ ಸಮೀಕರಣಗಳನ್ನು ಕ್ಯಾಲುಕೇಲೇಟರ್ ಉಪಯೋಗಿಸಿ ಕಂಡುಹಿಡಿಯಬಹುದು ಇದನ್ನು ಕಂಡು ಹಿಡಿದರೆ ನಿಮಗೆ ಬೆಲೆ ಸಿಗುತ್ತದೆ ಈ 3 ಲೀನಿಯರ್ ಸಮೀಕರಣಗಳು ಅಂದರೆ ಸಮೀಕರಣ 2 3 ಮತ್ತು 4 ಅನ್ನು ಪರಿಹರಿಸಿದಾಗ α' 55 11ಮತ್ತು γ'0 0355 ಸಿಗುತ್ತದೆ ಹಾಗಾಗಿ ಇಂದನದ ಬೆಲೆ k4 RsMkCal ಆದ್ದುದರಿಂದ ak4×55 24 ಆಗುತ್ತದೆ ಅದೇ ರೀತಿ bk4×5 44 ಮತ್ತು dk4×0 03550 ಆದ್ದುದರಿಂದ ಇಂಧನ ಕಾರ್ಯದ ವೆಚ್ಚವನ್ನು ಸಮೀಕರಣದಲ್ಲಿ ಈ ರೀತಿಯಾಗಿ ಬದಲಾಗಿ ಹಾಕಬಹುದು CPg222 2420 44 Pg0 142 Pg2 ಇದು ಈಗಾಗಲೇ ಸಿಕ್ಕಿದೆ ನೀವೀಗ 25 ದರದಲ್ಲಿ CPgಯನ್ನು ಕಂಡು ಹಿಡಿಯಬೇಕಾಗಿದೆ 25 ರೇಟಿಂಗ್ ನಲ್ಲಿ Pg12 5 MW ಆದ್ದರಿಂದ CPg222 2420 50 52500 Rshr ಹಾಗಾಗಿ CPg12 5500 Rshr ದೊರೆಯುತ್ತದೆ ಹೀಗೆ ಬೆಲೆಯನ್ನು ಕೊಡುವುದರಿಂದ ಈ ವಿಷಯಗಳನ್ನು ಪರಿಹರಿಸುವ ಮಾರ್ಗ ತಿಳಿಯುತ್ತದೆ ಅದೇ ರೀತಿ 40 ರೇಟಿಂಗ್ ನಲ್ಲಿ Pg20 MW ಆದಾಗCPg222 2420 142×202688 Rshr ಆಗುತ್ತದೆ ಅಂದರೆ CPg20688 Rshr ಮತ್ತು 100 ಲೋಡಿಂಗ್ ಸಂದರ್ಭದಲ್ಲಿ Pg50 MW CPg222

ಈಗ ಹೆಚ್ಚುವರಿ ವೆಚ್ಚವನ್ನು ತೆಗೆದುಕೊಂಡಾಗ C ಯ ಡರಿವಿಟಿವ ಅನ್ನು Pg ಗೆ ಅನುಗುಣವಾಗಿ ತೆಗೆದುಕೊಳ್ಳಬೇಕು ಇದರರ್ಥ ಹೆಚ್ಚುವರಿ ವೆಚ್ಚ CPg222 44 Pg0 142 Pg2 ಸಿಗುತ್ತದೆ ಈಗ ಡರಿವಿಟಿವ dCdPg20 440 284 Pg Rshr ಪಡೆಯೋಣ ಈಗ 100 ರೇಟಿಂಗ್ ಇದ್ದಾಗ Pg50 MW ಆದುದ್ದದರಿಂದ IC 20 64 Rshr ನಿಖರ ಬೆಲೆ CPg51222 2420 142×5121634 Rshr ಆಗಿದೆ ಆದುದ್ದರಿಂದ ಈ ಸರಳ ಉದಾಹರಣೆಯಿಂದ ಆರ್ಥಿಕ ಕಾರ್ಯಾಚರಣೆಯ ಬಗ್ಗೆ ಕೆಲವು ವಿಚಾರಗಳನ್ನು ಹೇಗೆ ಪಡೆಯಬಹುದೆಂದು ಕೆಲವು ಆಲೋಚನೆಗಳು ನಿಮಗೆ ಸರಿಯಾಗಿ ಸಿಗುತ್ತವೆ ಮುಂದಿನದು ಸಾಮಾನ್ಯ ಸಮಸ್ಯೆ ಸೂತ್ರೀಕರಣ ನಿಧಾನವಾಗಿ ವಿವರಗಳನ್ನು ನಮೂದಿಸುವ ಈಗ ನಾವು m ಸಂಖ್ಯೆಯ ಜನರೇಟರ್ಗಳಬದ್ಧತೆ ಮತ್ತು ಲೋಡ್ಗಳನ್ನು PLi ಹೊಂದಿರುವ ವ್ಯವಸ್ಥೆಯನ್ನು ಪರಿಗಣಿಸುವ ನಿಮ್ಮ ಹತ್ತಿರ n ಬಸ್ ಸಮಸ್ಯೆ ಇದೆ ವಿದ್ಯುತ್ ಜಾಲದಲ್ಲಿ m ಸಂಖ್ಯೆಯ ಬಸ್ ಗಳಿವೆ ಎಂದು ಊಹಿಸಿ ಅಂದರೆ m ಜನರೇಟರ್ ಇವೆ ಮತ್ತು ಎಲ್ಲ ವಿದ್ಯುತ್ ಲೋಡ್ PLi ಕೊಡಲಾಗಿದೆ ಇಲ್ಲಿ i12m ಗಾಗಿ Pgi ಮತ್ತು ವಿದ್ಯುತ್ ಆವೇಶ ಪ್ರಮಾಣVi ಕಂಡು ಹಿಡಿಯುವುದು ನಮ್ಮ ಉದ್ಡೇಶ ಒಟ್ಟು ಇಂದನ ವೆಚ್ಚ ಕಡಿಮೆ ಮಾಡಲು ನಾವು ಇಲ್ಲಿ Vi ಅನ್ನು ಪರಿಹರಿಸುವುದಿಲ್ಲ ಯಾಕೆಂದರೆ ವಿವರವಾದ ವಿದ್ಯುತ್ ಲೋಡ್ ಫ್ಲೋ ಬೇಕಾಗುತ್ತದೆ ಆಗ ಲೆಕ್ಕ ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ಳುತ್ತದೆ ಕಂಪ್ಯುಟರ್ ಇಲ್ಲದೆ ಪರಿಹರಿಸಲಾಗುವುದಿಲ್ಲ ಆದ್ದುದರಿಂದ ತರಗತಿಯಲ್ಲಿ ಪರಿಹರಿಸಬಹುದಾದ ಲೆಕ್ಕವನ್ನು ಮಾಡುವ m ಸಂಖ್ಯೆಯ ಜನರೇಟರ್ ಗೆ ಒಟ್ಟು ಇಂಧನ ವೆಚ್ಚವನ್ನು ಈ ಕೆಳಗಿನ ಸಮೀಕರಣ ಉಪಯೋಗಿಸಿ ಕಂಡು ಹಿಡಿಯಬಹುದು CTi1mCi ಇದು ಸಮೀಕರಣ 6 ಈಗ ಪ್ರಶ್ನೆ ಏನೆಂದರೆ ವಿದ್ಯುತ್ ಹರಿವುಫ್ಲೋ ಸಮೀಕರಣ ಅಂದರೆ ವಿದ್ಯುತ್ ಲೋಡ್ ಹರಿವಿನ ಸಮೀಕರಣವನ್ನು ಸರಿತೂಗಿಸುವುದು ವಿಷಯ ವಿದ್ಯುತ್ ಲೋಡ್ ಹರಿವಿನಫ್ಲೋ ಸಮೀಕರಣವನ್ನು ವಿದ್ಯುತ್ ವ್ಯವಸ್ಥೆಯಲ್ಲಿ ಸ್ಥಿರ ಸಮಾನತೆ ಎನ್ನಲಾಗುವುದು ಕೆಳಗೆ ನೀಡಿದಂತಹ ಜನರೇಟರ್ ಶಕ್ತಿ ಜನರೇಟರ್ ಶಕ್ತಿಯ ಕನಿಷ್ಠ ಗರಿಷ್ಠ ಮಿತಿ ವೋಲ್ಟೇಜ್ ಪ್ರಮಾಣದ ಕನಿಷ್ಠ ಮತ್ತು ಗರಿಷ್ಠ ಮಿತಿ ಅದರ ಬೆಲೆ ಮತ್ತು ವಿದ್ಯುತ್ ತಂತಿಯ ಹರಿವುವನ್ನು ಹೊಂದಿದೆ ಇವೆಲ್ಲವೂ ಅಸಮಾನತೆಯ ಸ್ಥಿರಾಂಕ ಗಳಾಗಿವೆ ಪ್ರತಿ ವಿದ್ಯುತ್ ವಾಹಕವು ಪ್ರಸರಣ ವಿದ್ಯುತ್ ವಾಹಕವಾಗಿದೆ ಮತ್ತು ಗರಿಷ್ಠ ಶಕ್ತಿ ಸಾಗಿಸುವ ಸಾಮರ್ಥ್ಯ ಅಥವಾ ಗರಿಷ್ಠ ವಿದ್ಯುತ್ ಸಾಗಿಸುವ ಸಾಮರ್ಥ್ಯವನ್ನು ಅದರ ಉಷ್ಣ ಮಿತಿ ಎಂದು ಕರೆಯುತ್ತಾರೆ ಅದಕ್ಕೆ ಇದರ ಮೇಲೆ ಗೆರೆ ಎಳೆಯಬೇಕು ಅಂದರೆ ಒಂದು ಮಿತಿಯನ್ನು ಕೊಡಬೇಕು ಕೆಲವು ನಿಬಂದನೆಗಳು ಇರುವುದರಿಂದ ನಿಮಗೆ ಬೇಕಾದ ಹಾಗೆ ಮಾಡಲಾಗುವುದಿಲ್ಲ ಇದು ಸಮೀಕರಣ 6 ಆದುದ್ದರಿಂದ PgiminPgiPgimax for i12m ಇದು ಮೊದಲ ನಿರ್ಬಂಧವು ಯಾಕೆಂದರೆ ಇಲ್ಲಿ m ಸಂಖ್ಯೆಯ ಜನರೇಟರ್ ಇವೆ ಮತ್ತು ವಿದ್ಯುತ್ ಆವೇಶ ಪ್ರಮಾಣ Vimin≤|Vi|≤Vimax ಇಲ್ಲಿ i12m ಮತ್ತು ವಿದ್ಯುತ್ ಪ್ರವಾಹ Pij|≤Pijmax ಇದಕ್ಕಿಂತ ಕಡಿಮೆ ಅಥವಾ ಸಮಾನ ವಾಗಿರಬೇಕು ಇದು ಎಲ್ಲ ವಾಹಕಗಳಿಗು ಅನ್ವಯಿಸುತ್ತದೆ ಆದ್ದುದರಿಂದ ಹಲವಾರು ನಿರ್ಬಂಧಗಳು ಇವೆ ಹೀಗಾಗಿ ಇದನ್ನು ನ್ಯಾಯಯುತವಾಗಿ ಹೇಗೆ ಪರಿಹರಿಸುವುದೆಂದು ನೋಡೋಣ ಆದ್ದರಿಂದ ನೀವು ಆರ್ಥಿಕ ಲೋಡ್ ರವಾನೆ ಸಮಸ್ಯೆಯನ್ನು ಪರಿಹರಿಸುವಾಗ ಎಲ್ಲಾ ನಿರ್ಬಂಧಗಳನ್ನು ಉಲ್ಲಂಘನೆಯಾಗದ ರೀತಿಯಲ್ಲಿ ನೋಡಿಕೊಳ್ಳಬೇಕು ಇದು ನಿರ್ಬಂಧದೊಳಗೆ ಇದೆ ಮತ್ತು ಇದರೊಳಗೆ ಮಾತ್ರ ವಿಷಯವನ್ನು ಉತ್ತಮಗೊಳಿಸಬೇಕು ಸಮಸ್ಯೆ ಸೂತ್ರೀಕರಣದ ಬಗ್ಗೆ ಸಂಕ್ಷಿಪ್ತ ವಿವರಣೆಯನ್ನು ಕೆಳಗೆ ನೀಡಲಾಗಿದೆ ವಿದ್ಯುತ್ ಹರಿವು ಅಥವಾ ಲೋಡ್ ಫ್ಲೋ ಸಮೀಕರಣವನ್ನು ಸರಿತೂಗಿಸಬೇಕು ನೀವು ಲೋಡ್ ಹರಿವನ್ನು ದೊಡ್ಡ ಸಮಸ್ಯೆಗಳಿಗೂ ಪರಿಹಾರ ಕಂಡುಕೊಳ್ಳಬೇಕು ಇದು ಉತ್ತಮ ಪ್ರಕ್ರಿಯಲ್ಲಿ ಸಮಾನತೆಯ ನಿರ್ಬಂಧಗಳು ಇರುವವು ಯಾಕೆಂದರೆ ನೀವು ಲೋಡ್ ಫ್ಲೋ ಸಮಸ್ಯೆಯನ್ನು ಪರಿಹರಿಸುತ್ತೀದ್ದೀರಿ ಮೊದಲು ಲೋಡ್ ಫ್ಲೋ ಎರಡನೆಯದು ಬಾಯ್ಲರ್ ಮತ್ತು ಇತರ ಥರ್ಮೋಡೈನಮಿಕ್ ಪರಿಗಣನೆಯಿಂದ Pgi ಮೇಲಿನ ಕಡಿಮೆ ಮಿತಿ ಮತ್ತು ಮೇಲಿನ ಮಿತಿಯನ್ನು ಟರ್ಬೈನ್ ಉತ್ಪಾದಿಸುವ ಘಟಕಗಳ ಮೇಲಿನ ಉಷ್ಣ ಮಿತಿಗಳಿಂದ ನಿಗದಿಪಡಿಸಲಾಗಿದೆ ಆದ್ದರಿಂದ ವೋಲ್ಟೇಜ್ ನಿರ್ಬಂಧವು ಸಿಸ್ಟಮ್ ವೋಲ್ಟೇಜ್ಗಳನ್ನು ರೇಟ್ ಮಾಡಿದ ಅಥವಾ ನಾಮಮಾತ್ರದ ಮೌಲ್ಯಗಳ ಹತ್ತಿರ ಇಡುತ್ತದೆ ವೋಲ್ಟೇಜ್ ತುಂಬಾ ಹೆಚ್ಚು ಅಥವಾ ತುಂಬಾ ಕಡಿಮೆಯಾಗಿರಬಾರದು ಗ್ರಾಹಕರ ವೋಲ್ಟೇಜ್ ಅನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುವುದು ಇದರ ಉದ್ದೇಶವಾಗಿದೆ ಗ್ರಾಹಕ ತುದಿಯಲ್ಲಿ ವೋಲ್ಟೇಜ್ ಮಿತಿಯೊಳಗೆ ಅಂದರೆ ಅನುಮತಿಸುವ ಮಿತಿಯೊಳಗೆ ಇರಬೇಕು ಆದ್ದರಿಂದ ವೋಲ್ಟೇಜ್ ನಿರ್ಬಂಧದ ಬಗ್ಗೆ ಜಾಗರೂಕರಾಗಿರಬೇಕು ಮತ್ತು ನಾಲ್ಕನೆಯದು ಪ್ರಸರಣ ಲೈನ್ ಶಕ್ತಿಗಳ ನಿರ್ಬಂಧ ಸ್ಥಿರತೆಗೆ ಸಂಬಂಧಿಸಿದೆ ಮತ್ತು ಉಷ್ಣ ಮಿತಿಯನ್ನು ಸಹ ಪರಿಗಣಿಸಬೇಕು ಪ್ರಸರಣ ಲೈನ್ ವಿದ್ಯುತ್ ಹರಿವಿನ ಮಿತಿಯನ್ನು ಸಹ ನೀವು ಪರಿಗಣಿಸಬೇಕು ಮತ್ತು ಇವುಗಳು ಹಲವಾರು ನಿರ್ಬಂಧಗಳು ವೆಚ್ಚದ ವನ್ನು ಕಡಿಮೆಗೊಳಿಸುವ ಫನ್ಕ್ಷನ್ CT ಸಮಾನತೆ ಮತ್ತು ಅಸಮಾನತೆಯ ನಿರ್ಬಂಧಗಳಿಗೆ ಒಳಪಟ್ಟಿರುತ್ತದೆ ಅನ್ವಯಿಕಗಣಿತದ ಶಾಖೆಯಿಂದ ವ್ಯವಹಾರಿ ಸಲಾಗುತ್ತದೆ ಈ ವಿಭಾಗವನ್ನು ರೇಖಾತ್ಮಕವಲ್ಲದ ಪ್ರೋಗ್ರಾಮಿಂಗ್ ಎಂದು ಕರೆಯಲಾಗುತ್ತದೆ ಆದ್ದರಿಂದ ರೇಖಾತ್ಮಕವಲ್ಲದ ಹಲವಾರು ವಿಭಿನ್ನ ರೀತಿಯ ರೇಖಾತ್ಮಕವಲ್ಲದ ಪ್ರೋಗ್ರಾಮಿಂಗ್ಗಳನ್ನು ಬಳಸುವುದರಿಂದ ಈ ಸಮಸ್ಯೆಯನ್ನು ಸರಿಯಾಗಿ ಪರಿಹರಿಸಬಹುದು ಆದರೆ ಈಗ ಸಾಫ್ಟ್ ಕಂಪ್ಯೂಟಿಂಗ್ ತಂತ್ರಗಳು ಲಭ್ಯವಿವೆ ಈ ರೇಖಾತ್ಮಕವಲ್ಲದ ಪ್ರೋಗ್ರಾಮಿಂಗ್ ತಂತ್ರವು ಗಣನೀಯವಾಗಿ ತುಂಬಾ ದುಬಾರಿಯಾಗಿದೆ ಎಂದು ಇಲ್ಲಿ ನಾನು ಬರೆದಿದ್ದೇನೆ ಅಂದರೆ ಯಂತ್ರವನ್ನು ಬಳಸುವ ಮೂಲಕ ಉತ್ತರ ಅಥವಾ ಮೊತ್ತವನ್ನು ಲೆಕ್ಕಾಚಾರ ಮಾಡುವ ಕ್ರಿಯೆ ಅಥವಾ ಪ್ರಕ್ರಿಯೆ ತುಂಬಾ ದುಬಾರಿಯಾಗಿದೆ ಎಂದರ್ಥ ದುಬಾರಿಯಾಗಿದೆ ಅಂದರೆ ಇದು ಕಂಪ್ಯೂಟೇಷನ್ ಮಾಡಲು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತದೆ ಎಂದರ್ಥ ಇದು ನಿಮಗೆ ತಿಳಿದಿದೆ ಆದರೆ ಸಾಫ್ಟ್ ಕಂಪ್ಯೂಟಿಂಗ್ ತಂತ್ರವನ್ನು ನೀವು ಉಪಯೋಗಿಸಿದರೆ ಅದು ಜಾಗತಿಕ ಗರಿಷ್ಠ ಮೌಲ್ಯವನ್ನು ನೀಡುತ್ತದೆ ಅಂತಹ ಸಂದರ್ಭದಲ್ಲಿ ಏನಾಗಬಹುದು ಅದು ರೇಖಾತ್ಮಕವಲ್ಲದ ಪ್ರೋಗ್ರಾಮಿಂಗ್ಗಿಂತ ಹೆಚ್ಚಿನ ಸಮಯ ತೆಗೆದುಕೊಳ್ಳುತ್ತದೆ ಆದರೆ ಪ್ರಶ್ನೆಯೆಂದರೆ ಈ ರೀತಿಯ ರೇಖಾತ್ಮಕವಲ್ಲದ ಪ್ರೋಗ್ರಾಮಿಂಗ್ ವಿಧಾನವು ಸ್ಥಳೀಯ ಆಪ್ಟಿಮಾಗೆ ಪ್ರಾರಂಭವಾಗುವ ಸಾಧ್ಯತೆಯಿದೆ ಇದರರ್ಥ ಸ್ಥಳೀಯ ಕನಿಷ್ಟಅಥವಾ ಸ್ಥಳೀಯ ಗರಿಷ್ಠ ಆಗಿದೆ ಆದರೆ ಈ ವಿಷಯವು ಸಾಫ್ಟ್ ಕಂಪ್ಯೂಟಿಂಗ್ ತಂತ್ರಕ್ಕಾಗಿ ಸಾಮಾನ್ಯವಾಗಿ ಅದು ಜಾಗತಿಕ ಗರಿಷ್ಠಮೌಲ್ಯವನ್ನು ನೀಡುತ್ತದೆ ಆದ್ದರಿಂದ ಇತ್ತೀಚಿನ ದಿನಗಳಲ್ಲಿ ಜನರು ವಿಭಿನ್ನ ರೀತಿಯ ಸಾಫ್ಟ್ ಕಂಪ್ಯೂಟಿಂಗ್ ತಂತ್ರಗಳನ್ನು ಬಳಸಿಕೊಂಡು ಈ ರೀತಿಯ ಸಮಸ್ಯೆಯನ್ನು ಪರಿಹರಿಸುತ್ತಿದ್ದಾರೆ ಆದ್ದರಿಂದ ನಾವು ಅನುಸರಿಸಬಹುದು ಆದರೆ ಸಾಫ್ಟ್ ಕಂಪ್ಯೂಟಿಂಗ್ ತಂತ್ರವನ್ನು ನಾವು ಇಲ್ಲಿ ಅನುಸರಿಸುವುದಿಲ್ಲ ಶಾಸ್ತ್ರೀಯ ಆಪ್ಟಿಮೈಸೇಶನ್ ವಿಧಾನವನ್ನು ನಾವು ನೋಡುತ್ತೇವೆ ಆದ್ದರಿಂದ ಆದರೆ ಅದಕ್ಕೂ ಮೊದಲು ಸಮಸ್ಯೆಯನ್ನು ಪರಿಹರಿಸಲು ಕೆಲವು ಅಂದಾಜು ಮಾಡಲಾಗುವುದು ಅದಕ್ಕಾಗಿಯೇ ನಾನು ರೇಖಾತ್ಮಕವಲ್ಲದ ಪ್ರೋಗ್ರಾಮಿಂಗ್ ವಿಧಾನಗಳನ್ನು ಬರೆದಿದ್ದೇನೆ ಇವುಗಳು ಸೂಕ್ತ ಪರಿಹಾರದ ಸ್ವರೂಪದ ಒಳನೋಟವನ್ನು ಸುಲಭವಾಗಿ ನೀಡುವುದಿಲ್ಲ ಮತ್ತು ಕಂಪ್ಯೂಟೇಷನ್ ಮಾಡಲು ಅವು ತುಂಬಾ ದುಬಾರಿಯಾಗಿದೆ ಆದ್ದರಿಂದ ಈ ವಿಧಾನ ಸಮಯ ತೆಗೆದುಕೊಳ್ಳುತ್ತದೆ ಎಂದು ನಾನು ಹೇಳಬಯಸುತ್ತೇನೆ ಆದರೆ ಕೆಲವು ಅಂದಾಜುಗಳಲ್ಲಿ ಸಾಫ್ಟ್ ಕಂಪ್ಯೂಟಿಂಗ್ ತಂತ್ರವು ಜಾಗತಿಕ ಗರಿಷ್ಠತೆಯನ್ನು ನೀಡುತ್ತದೆ ಮತ್ತು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತದೆ ಆದರೆ ಶಾಸ್ತ್ರೀಯ ಆಪ್ಟಿಮೈಸೇಶನ್ ವಿಧಾನ ಮತ್ತು ಸಾಫ್ಟ್ ಕಂಪ್ಯೂಟಿಂಗ್ ವಿಧಾನಗಳ ನಡುವೆ ಅನೇಕ ಹೋಲಿಕೆಗಳಿವೆ ಅದನ್ನು ಇಲ್ಲಿ ಚರ್ಚಿಸಲಾಗುವುದಿಲ್ಲ ಆದರೆ ನೀವು ನನಗೆ ಮೇಲ್ ಕಳುಹಿಸಿದರೆ ಆ ವ್ಯತ್ಯಾಸಗಳು ಏನು ಎಂದು ಹೇಳಬಲ್ಲೆ ಆದ್ದರಿಂದ ಸಮಸ್ಯೆ ಸೂತ್ರೀಕರಣವನ್ನು ಸರಳೀಕರಿಸಲು ಕೆಲವು ಅಂದಾಜು ಮಾಡಲಾಗುವುದು ಮತ್ತು ಇದು ಆರ್ಥಿಕ ರವಾನೆಯ ಸಮಸ್ಯೆಯ ಬಗ್ಗೆ ಭೌತಿಕ ಒಳನೋಟವನ್ನು ನೀಡುತ್ತದೆ ಆದ್ದರಿಂದ ನಾವು ಏನು ಮಾಡುತ್ತೇವೆಂದರೆ ನಷ್ಟವನ್ನು ನಿರ್ಲಕ್ಷಿಸಿ ಮೊದಲು ಶಾಸ್ತ್ರೀಯ ಆರ್ಥಿಕ ರವಾನೆ ಬಗ್ಗೆ ಚರ್ಚಿಸೋಣ ಏಕೆಂದರೆ ಉತ್ಪಾದನೆಯು ಲೋಡ್ ಮತ್ತು ನಷ್ಟದ ಮೊತ್ತಕ್ಕೆ ಸಮಾನವಾಗಿದೆ ಎಂದು ನಮಗೆ ತಿಳಿದಿದೆ ಅಂದರೆ ವಿದ್ಯುತ್ ನಷ್ಟವನ್ನು ನಿರ್ಲಕ್ಷಿಸುವುದು ಎಂದರ್ಥ ಆದ್ದರಿಂದ ಇದು ಶಾಸ್ತ್ರೀಯ ಆರ್ಥಿಕ ರವಾನೆ ಆಗಿದೆ ನಿರ್ದಿಷ್ಟ ಲೋಡ್ ಬೇಡಿಕೆಯನ್ನು ಪೂರೈಸಲು ಯಾವ ಜನರೇಟರ್ಗಳನ್ನು ಚಲಾಯಿಸಬೇಕು ಎಂದು ನಾವು ಭಾವಿಸೋಣ ಇಲ್ಲಿ ಹಲವಾರು ಜನರೇಟರ್ಗಳವೆ ಎಂದು ತಿಳಿದಿದೆ ಮತ್ತು ನಿಮಗೆ ತಿಳಿದಿರುವಂತೆ ಯಾವ ಜನರೇಟರ್ಗಳು ಚಲಿಸುತ್ತವೆ ಎಂದು ನೀವು ಭಾವಿಸುತ್ತೀರಿ ಇಲ್ಲಿ ಜನರೇಟರ್ ನ ಸಂಖ್ಯೆ m ಎಂದು ಭಾವಿಸುವ CTi1mCi ಇದು ಸಮೀಕರಣ 7 ಉತ್ಪಾದನೆಗೆ ಸಂಬಂಧಿಸಿದಂತೆ ಒಟ್ಟು ಉತ್ಪಾದನೆ i1mPgiPLi1nPLi ಇದು n ಸಂಖ್ಯೆಯ ಬಸ್ಸುಗಳನ್ನು ಹೊಂದಿರುವ ವಿದ್ಯುತ್ ವ್ಯವಸ್ಥೆ ಆದ್ದರಿಂದ ಇದು ಸಮೀಕರಣ 8 ಆಗಿದೆ ಇದು PgiminPgiPgimax for i12m ಸಮೀಕರಣ 8 ಇದನ್ನು i1mPgi PL0 ಈ ರೀತಿ ಬರೆಯಬಹುದು ಇದು ಸಮೀಕರಣ 10 ಈಗ ಉತ್ಪಾದಿಸದ ವಿದ್ಯುತ್ ಮಿತಿಯನ್ನು ಸಮೀಕರಣ 9 ರಿಂದ ನೀಡಲಾಗುತ್ತದೆ ಸದ್ಯಕ್ಕೆ ಅದನ್ನು ಪರಿಗಣಿಸಬೇಡಿ ಆದ್ದರಿಂದ ಲಾಗ್ರೇಂಜ್ ಮಲ್ಟಿಪ್ಲೈಯರ್Lagrange multipliers ಶಾಸ್ತ್ರೀಯ ವಿಧಾನದಿಂದ ಸಮಸ್ಯೆಯನ್ನು ಪರಿಹರಿಸಬಹುದು ಕಡಿಮೆ ಮಾಡಲು ಅಥವಾ ಗರಿಷ್ಠಗೊಳಿಸಲು ಅಥವಾ ಸಾಮಾನ್ಯವಾಗಿ ಅತ್ಯುತ್ತಮವಾಗಿಸಲು ಸಮಾನತೆಯ ನಿರ್ಬಂಧವನ್ನು ಹೊಂದಿರುವ ಫನ್ಕ್ಷನ್ ಅನ್ನು ಪರ್ಯಾಯ ಸ್ಥಿತಿಯಾಗಿ ತೆಗೆದುಕೊಳ್ಳಬೇಕು ಈ ವಿಧಾನವನ್ನು ಉಪಯೋಗಿಸಿ ವೆಚ್ಚ ಫನ್ಕ್ಷನ್ ಅನ್ನು ಹೀಗೆ ಬದಲಾಯಿಸ ಬಹುದು CTCT λi1mPgi PL ಈ ಸಮಾನತೆಯ ನಿರ್ಭಂದವನ್ನು ವರ್ಧಿತ ವೆಚ್ಚದ ಫನ್ಕ್ಷನ್ಗೆ ತರಬಹುದು CTi1mCi λi1mPgi PL ಪರಿಹಾರವು ಒಮ್ಮುಖವಾಗುವಾಗ i1mPgiಯು i1mPLಆಗಿರುತ್ತದೆ ಇದು ಸಮೀಕರಣ 11 ಲಗ್ರಾಂಜಿಯನ್ ಗುಣಕವಾಗಿದೆ ಆದ್ದರಿಂದ ನಿಜಕ್ಕೂ ಲಾಗ್ರೇಂಜ್ ಗುಣಕವಾಗಿದೆ ಮುಂದೆ ನೀವು ಮಾಡಬೇಕಾಗಿರುವುದು dCTdPgi0 ಸ್ಥಿತಿಯಿಂದ ಕಡಿಮೆಗೊಳಿಸುವಿಕೆಯನ್ನು ಸಾಧಿಸಬಹುದು ಈ ಸ್ಥಿತಿಯನ್ನು dCidPgi λ0 ಇಡಬಹುದು ಇದರ ಡರಿವಿಟಿವ ತೆಗೆದರೆ ಇದು dCidPgi for i12m ಆಗಿರುತ್ತದೆ ಇದು 13 ಸಮೀಕರಣಕ್ಕೆ ಸಮನಾಗಿರುತ್ತದೆ dCidPgiICi ಅನ್ನು i ನೇ ಜನರೇಟರ್ನ ಹೆಚ್ಚುತ್ತಿರುವ ವೆಚ್ಚ ಎಂದು ಕರೆಯಲಾಗುತ್ತದೆ ಅದ್ದುದರಿಂದ ICi ಅಂದರೆ ಸಮೀಕರಣ 13ನ್ನು dC1dPg1dC2dPg2dC3dPg3dCmdPgmλ ಹೀಗೆ ಬರೆಯಬಹುದು ಇದರರ್ಥ ನಿಮ್ಮ ಎಲ್ಲಾ ಉತ್ಪಾದನಾ ಘಟಕಗಳು ಕ್ಕೆ ಸಮಾನವಾಗಿರುವ ಅತ್ಯುತ್ತಮ ಕಾರ್ಯಾಚರಣೆಯ ಹೆಚ್ಚಳ ವೆಚ್ಚ ಏನು ಆದ್ದರಿಂದ ಜನರೇಟರನ ಅತ್ಯುತ್ತಮ ಲೋಡಿಂಗ್ ಸಮಾನ ಏರಿಕೆ ವೆಚ್ಚಕ್ಕೆ ಅನುಗುಣವಾಗಿ ಸಂಭವಿಸುತ್ತದೆ ಅವೆಲ್ಲವೂ ಸಮಾನ ಏರಿಕೆಯ ವೆಚ್ಚವಾಗಿದೆ ಸಮೀಕರಣ 14 ರ ಎಲ್ಲಾ ಜನರೇಟರ್ಗಳ ಬಿಂದುವನ್ನು ಸಮನ್ವಯ ಸಮೀಕರಣ ಎಂದು ಕರೆಯಲಾಗುತ್ತದೆ ಮತ್ತು ಲಾಗ್ರೇಂಜ್ ಗುಣಕ ಮತ್ತು m ಜನರೇಟರ್ಗಳ ಸೂಕ್ತ ಉತ್ಪಾಧನೆಯನ್ನು ಪರಿಹಾರಿಸಲು m ಸಂಖ್ಯೆಯ ಸಮೀಕರಣವನ್ನು ಉತ್ಪಾಧನ ಲೋಡ್ ಬ್ಯಾಲೆನ್ಸ್ನೊಂದಿಗೆ ಏಕಕಾಲದಲ್ಲಿ ಪರಿಹರಿಸಲಾಗುತ್ತದೆ ಅದು ಸಮೀಕರಣ 10 ಇದರರ್ಥ C1C2 ವ್ಯವಸ್ಥೆ ಹೊಂದಿರುವ ಯಾವುದೇ ಇಂಧನ ವೆಚ್ಚ ಇಂಧನ ವೆಚ್ಚದ ವಕ್ರರೇಖೆ ಅತ್ಯುತ್ತಮವಾಗಿ ನಿರ್ವಹಿಸುತ್ತದೆ ಆದರೆ ಅವುಗಳ ಹೆಚ್ಚುತ್ತಿರುವ ವೆಚ್ಚದ ವಕ್ರರೇಖೆಯು ನಿಮ್ಮ ವೆಚ್ಚದ ಮೌಲ್ಯವನ್ನು ಹೆಚ್ಚಿಸುತ್ತದೆ dC1dPg1dC2dPg2ಅವೆಲ್ಲವೂ ಒಂದೇ ಆಗಿರಬೇಕು ಆದ್ದರಿಂದ ನೀವು ನಷ್ಟವನ್ನು ಸರಿಯಾಗಿ ಪರಿಗಣಿಸದಿದ್ದಾಗ ಈ ಸ್ಥಿತಿ ಇದೆ ಆದ್ದರಿಂದ ಈ ಮತ್ತು ಈ ಸಮೀಕರಣವನ್ನು ಸಮನ್ವಯ ಸಮೀಕರಣ ಎಂದು ಕರೆಯಲಾಗುತ್ತದೆ ಉದಾಹರಣೆಗೆ ನಿಮ್ಮಲ್ಲಿ 2 ಜನರೇಟರ್ ಘಟಕದ ವೆಚ್ಚದ ಗುಣಲಕ್ಷಣ ಇದೆ ಎಂದುಕೊಳ್ಳೋಣ ಒಂದು ಈ ರೀತಿ C1 ಈ ಬದಿ Pg1 ಮತ್ತೊಂದು C2 ಒಂದು ವೇಳೆ ಅಲ್ಲಿ ನೀವು ಹೆಚ್ಚಿಸಿದರೆ ಇದು ಮತ್ತೊಂದು ರೀತಿಯ ವೆಚ್ಚದ ಗುಣಲಕ್ಷಣ ಉದಾಹರಣೆಗೆ ಇದು ಒಂದು ಘಟಕದ ಸ್ಲೋಪ್ IC1 IC ಹತ್ತಿರ ಒಂದು ಘಟಕದ ಸ್ಲೋಪ್ IC2 ಒಂದು ವೇಳೆ ಯಾವುದೋ ಲೋಡ್ ಬದಲಾದರೆ ಸಹಜವಾಗಿ ಈ ಜನರೇಟರ್ ಹೆಚ್ಚು ಇಲ್ಲವೇ ಕಡಿಮೆಯಾಗಬೇಕು ಅಂತಿಮವಾಗಿ ಇದು 200 MW ಇದು 100 MW ಹಾಗಾಗಿ ನೀವು Pg1 ಮತ್ತು Pg2 ಅನ್ನು ಕಂಡುಹಿಡಿದು ಸಮವಾಗಿ ಸರಿಹೊಂದಿಸಲು ಪ್ರಯತ್ನಿಸಿದರು ಕೂಡ ವಾಸ್ತವದಲ್ಲಿ ಅತ್ಯುತ್ತಮತೆಯು ವಿಭಿನ್ನವಾಗಿರುತ್ತದೆ ಆ ಸಂದರ್ಭದಲ್ಲಿ ನೀವು ಡೆಲ್ಟಾ ಬದಲಾವಣೆಯನ್ನು ನೋಡುತ್ತೀರಿ ಮತ್ತು ಬದಲಾವಣೆಯ ಕಾರಣ ಅಲ್ಲಿ ಕೆಲವು ಲೋಡ್ ಬದಲಾವಣೆಯಾಗಿರುವುದು ನೀವು ಸ್ಲೋಪ್ IC1 ಅನ್ನು ಕಾಣುತ್ತೀರಿ ಮತ್ತು ಸ್ಲೋಪ್ IC2 ಇದು ವಿಭಿನ್ನವಾಗಿರುತ್ತದೆ ಒಂದು ವೇಳೆ ಲೋಡ್ ಬದಲಾವಣೆಯಾದರೆ ಲೋಡ್ ಉತ್ಪಾದನೆ ಬದಲಾಗುತ್ತದೆ ಹಾಗಾಗಿ ಇದು ಈ ಬಿಂದುವಿನಿಂದ ಈ ಬಿಂದುವಿಗೆ ಚಲಾವಣೆಯಾದರೆ ಸ್ಲೋಪ್ ವಿಭಿನ್ನವಾಗಿರುತ್ತದೆ ಇಲ್ಲವೇ ನೀವು ಈ ಬಿಂದುವಿನಿಂದ ಈ ಬಿಂದುವಿಗೆ ಚಲಿಸಿದರೆ ನೀವು ಇದನ್ನು ಈ ಕೆಳಗಿನಿಂದ ಕಂಡುಹಿಡಿಯಬಹುದು ಅಂತೆಯೇ ಏನೋ ಚಿತ್ರಿಸಿರುವುದರಿಂದ ನೀವು ಸ್ಲೋಪ್ ವಿಭಿನ್ನವಾಗಿರುವುದನ್ನು ಕಂಡುಹಿಡಿಯಬಹುದು ಆದ್ದರಿಂದ 2 ಜನರೇಟರ್ಗಳು ಹೆಚ್ಚುವರಿ IC ವೆಚ್ಚದಿಂದ ವಿಭಿನ್ನವಾಗಿದೆ ಆದರೆ ಅವು ಸಮನಾಗಿ ಕಾರ್ಯನಿರ್ವಹಿಸಬೇಕು ಅಂದರೆ ಇದನ್ನು ನೀವು ನೋಡಿದಾಗ ಒಂದು ವೇಳೆ ನಮ್ಮಲ್ಲಿ 3 ಜನರೇಟರ್ ಘಟಕಗಳು ಇದ್ದರೆ ಈ ಬದಿ ಲ್ಯಾಂಬ್ದ ಮತ್ತು ಈ ಬದಿ 3 ಇದು IC1 ಹೆಚ್ಚುವರಿ ವೆಚ್ಚದ ನಕ್ಷೆ ಯಾವಾಗೆಲ್ಲ ನಾವು ಕ್ವಡ್ರೆಟಿಕ್ ಆಬ್ಜೆಕ್ಟ್ವನ್ನು ತೆಗೆದುಕೊಂಡಿದ್ದೇವೆ ಆಗ ಕ್ವಡ್ರೆಟಿಕ್ ವೆಚ್ಚದ ಫನ್ಕ್ಷನ್ CiaibiPgidiPgi2 ಆಗಿರುತ್ತದೆ ಇದರ ಡರಿವಿಟಿವ ತೆಗೆದುಕೊಂಡಾಗ ಅದು ರೇಖೀಯವಾಗಿರುತ್ತದೆ ಆದರೆ ನೀವು ಕ್ಯೂಬಿಕ್ ತೆಗೆದುಕೊಂಡಾಗ ಅದು ರೇಖೀಯವಾಗಿರುವುದಿಲ್ಲ ಬದಲಾಗಿ ಸ್ವಲ್ಪ ಕ್ವಡ್ರೆಟಿಕ್ ಆಗಿರುತ್ತದೆ ಆದ್ದರಿಂದ ಈ ರೇಖೇಯನ್ನು ಎಳೆಯುವ ಬದಲು ನಾನು ಸ್ವಲ್ಪ ವಕ್ರೀಯ ರೇಖೀಯನ್ನು ಮಾಡಿದ್ದೇನೆ ನೀವು ಅದನ್ನು ರೇಖೇಯಾಗಿ ಮಾಡಬಹುದು ಯಾವುದೇ ಸಮಸ್ಯೆ ಇಲ್ಲ ಇದು 3 ವಿಭಿನ್ನ IC ಗಳನ್ನು ಹೊಂದಿದ್ದರೂ ಕೂಡ IC1 IC2 IC3 ಗಳು Pg1 Pg2 Pg3ಅವೆಲ್ಲವೂ ಸಮಾನ ಲ್ಯಾಂಬ್ಡಾದಲ್ಲಿ ಕಾರ್ಯನಿರ್ವಹಿಸಬೇಕಾಗಿದೆ ಏಕೆಂದರೆ ನಾವು dC1dPg1dC2dPg2dC3dPg3dCmdPgmλಅನ್ನು ಪರಿಹರಿಸಿದ್ದೇವೆ ಆದ್ದರಿಂದ ಅವೆಲ್ಲವೂ ಸಮಾನ ಲ್ಯಾಂಬ್ಡಾದಲ್ಲಿ ಕಾರ್ಯನಿರ್ವಹಿಸಬೇಕಾಗುತ್ತದೆ ಆದ್ದರಿಂದ ಇದು ಲ್ಯಾಂಬ್ಡಾದ ಮೌಲ್ಯ ಎಂದು ನೀವು ಹೇಳಬಹುದು ಆದ್ದರಿಂದ ಈ ಸಂದರ್ಭದಲ್ಲಿ ನೀವು Pg1 Pg2 Pg3 ಉತ್ಪತ್ತಿಯಾಗುವುದನ್ನು ನೋಡಬಹುದು ಉತ್ಪತ್ತಿಯಾದ Pg1 Pg2 Pg3ಗಳು ವಾಸ್ತವವಾಗಿ ಅವುಗಳ ವೆಚ್ಚದ ಗುಣಲಕ್ಷಣವನ್ನು ಸಂಪೂರ್ಣವಾಗಿ ಅವಲಂಬಿಸಿರುತ್ತದೆ ಮತ್ತು ಸ್ಲೋಪ್ ಅನ್ನು ಸಹ ಆದ್ದರಿಂದ ಅದು ಹೆಚ್ಚುತ್ತಿರುವ ವೆಚ್ಚದ ವಕ್ರರೇಖೆ ಹಾಗೂ ರೇಖಾತ್ಮಕವಾಗಿದ್ದರೂ Pgಯು ಮೆಗಾವ್ಯಾಟ್ ಆಗಿದೆ ಆದರೆ ಇದು ಸ್ವಲ್ಪ ವಕ್ರ ರೇಖೀಯ ಎಂದು ಮತ್ತೊಮ್ಮೆ ಪುನರಾವರ್ತಿಸುತ್ತದೆ ಆದ್ದರಿಂದ ಇದು ಹೆಚ್ಚುತ್ತಿರುವ ವೆಚ್ಚದ ಬಗ್ಗೆ ಇರುವ ಕೆಲವು ವಿಚಾರಗಳು ಮುಂದೆ ಈ ಅಲ್ಗಾರಿದಮ್ ಹೇಗೆ ಈ ಸಮಸ್ಯೆಯನ್ನು ಪರಿಹರಿಸುತ್ತದೆ ಎಂದು ತಿಳಿಯಬಹುದು ಆದ್ದರಿಂದ ಈ ಸಂದರ್ಭದಲ್ಲಿ ಸಂಪೂರ್ಣ ಅಲ್ಗಾರಿದಮ್ ನ್ನು ಉದಾಹರಣೆಗಾಗಿ ಕೆಳಗೆ ನೀಡಲಾಗಿದೆ ಹಂತ 1 ಇದರ ಆರಂಭಿಕ ಮೌಲ್ಯವನ್ನು ಆರಿಸಿ ನಂತರ ಗ್ರೇಡಿಯಂಟ್ ವಿಧಾನವು ಹೇಗೆ ಪುನರಾವರ್ತನೆಯ ಮಾರ್ಗವಾಗಿದೆ ಎಂದು ನಾವು ನೋಡಬಹುದು ಆದರೆ ಇದಕ್ಕಾಗಿ ICIC0 ಆರಂಭಿಕ ಮೌಲ್ಯ ವನ್ನು ಆಯ್ಕೆ ಮಾಡಬೇಕು ಹಂತ 2 ಸಮೀಕರಣ 14 ಅನ್ನು ಬಳಸಿಕೊಂಡು Pgi ಅನ್ನು ಪರಿಹರಿಸಬಹುದು ಆದ್ದರಿಂದ ಅದನ್ನು ಸಮನ್ವಯ ಸಮೀಕರಣವಾಗಿ ಬಳಸಬಹುದು ಇದರರ್ಥ ನೀವು ಸಮನ್ವಯ ಸಮೀಕರಣವನ್ನು ಪರಿಹರಿಸಬೇಕಾಗಿದೆ ಹಂತ 3 ನಂತರ ನೀವು ಪರಿಪೂರ್ಣ ಮೌಲ್ಯವನ್ನು ಪರಿಶೀಲಿಸಬೇಕು ಅದು i1mPgi PLϵ ಇದು ಗುಣಲಕ್ಷಣವನ್ನು ಒಮ್ಮುಖವಾಗಿಸುವ ಒಂದು ಸಣ್ಣ ನಿರ್ದಿಷ್ಟಪಡಿಸಿದ ಮೌಲ್ಯ ಈ ಸಂದರ್ಭದಲ್ಲಿ ನೀವು ಉತ್ಪಾದನೆಯಲ್ಲಿರುವ ನಷ್ಟವನ್ನು ಕಡೆಗಣಿಸಿ ಅದನ್ನು ನೀವು ಅಲ್ಲಿ ಹಾಕುತ್ತೀರಿ ಹಾಗಾಗಿ ಒಂದು ವೇಳೆ ಅದು ಎಪ್ಶಿಲೋನ್ ಗಿಂತ ಕಡಿಮೆಯಿದ್ದರೆ ಸೂಕ್ತ ಪರಿಹಾರಕ್ಕೆ ತಲುಪುತ್ತೇವೆ ಇಲ್ಲದಿದ್ದರೆ ನೀವು ನಾಲ್ಕನೇ ಹಂತಕ್ಕೆ ಹೋಗಬೇಕು ಅಂದರೆ ಮುಂದಿನ ಹಂತಕ್ಕೆ ಹೋಗಬೇಕು ಹಂತ 4 ಆದ್ದರಿಂದ ಆ ಸಂದರ್ಭದಲ್ಲಿ ಏನಾಗುತ್ತದೆ ಎಂದರೆ ನೀವು ಈಗ i1mPgi PL0 ಎಂದು ಪರಿಶೀಲಿಸುತ್ತೀರಿ ನಂತರ ಹೆಚ್ಚುತ್ತಿರುವ IC0 ಅನ್ನು ನಂತರ ಪುನಾರಾವರ್ತಿತವಾಗಿ ಹೆಚ್ಚಿಸುತ್ತೀರಿ ನಾವು ಅದನ್ನು ಗಮನಿಸೋಣ ಆದರೆ ICIC0IC ಇದನ್ನು ನೀವು ಹೆಚ್ಚಿಸಬೇಕು ಅಥವಾ ಸಕಾರಾತ್ಮಕವಾಗಿದ್ದರೆ ಅಂದರೆ ಒಟ್ಟು ಉತ್ಪಾದನೆ ಮೈನಸ್ ಲೋಡ್ ಇದರ ವ್ಯತ್ಯಾಸವು ಸಕಾರಾತ್ಮಕವಾಗಿದ್ದರೆ i1mPgi PL0ಆಗಿದ್ದು ನಂತರ ಈ ಸಂದರ್ಭದಲ್ಲಿ ICIC0 IC ಈ ಉತ್ಪಾದನೆಯನ್ನು ಹೆಚ್ಚಿಸಬೇಕು ಒಂದು ವೇಳೆ ನೀವು ಉತ್ಪಾದನೆಯನ್ನು ಕಡಿಮೆ ಮಾಡುತ್ತೀರಿ ಎಂದಾದರೆ ಆಗ ಮತ್ತೆ 2 ನೇ ಹಂತಕ್ಕೆ ಹೋಗಿ ನೀವು ಇದನ್ನು ಪುನರಾವರ್ತಿಸಬೇಕಾಗಿರುತ್ತದೆ ಏಕೆಂದರೆ ನಿಮ್ಮ IC ಹೆಚ್ಚುತ್ತಿರುವ ಫನ್ಕ್ಷನ್ ನಲ್ಲಿ Pgi ಏಕತಾನತೆಯಿಂದ ಕೂಡಿದೆ ಆದ್ದರಿಂದ ಹಿಂದಿನದನ್ನು ನೋಡಿದಾಗ Pg ಹೆಚ್ಚಳದೊಂದಿಗೆ IC ಹೆಚ್ಚಾಗುತ್ತಿದೆ ಆದ್ದರಿಂದ ಈ ಸ್ಥಿತಿಯಲ್ಲಿ 2 ಷರತ್ತುಗಳನ್ನು ಪರಿಗಣಿಸಲಾಗುತ್ತದೆ ಆದ್ದರಿಂದನಾವು ಸಂಖ್ಯಾತ್ಮಕವನ್ನು ತೆಗೆದುಕೊಳ್ಳುವಾಗ ನಂತರದಲ್ಲಿ ಅದನ್ನು ಹೇಗೆ ಪರಿಹರಿಸುವುದು ಎಂಬ ಕಲ್ಪನೆ ಇದು ಕನಿಷ್ಠ 7ನ್ನು ತೆಗೆದುಕೊಳ್ಳಬಹುದು 8 ಸಂಖ್ಯಾತ್ಮಕ ಸಂಖ್ಯೆಗಳನ್ನು ಮರು ತೆಗೆದುಕೊಳ್ಳಲು ಆಗುವುದಿಲ್ಲ ಈ ನಿರ್ದಿಷ್ಟ ವಿಷಯವನ್ನು ಪರಿಹರಿಸಬೇಕಾಗುವುದು ಈಗ ಕೊಟ್ಟಿರುವ PL0ಗೆ ನಿರ್ದಿಷ್ಟ ಬೇಡಿಕೆಯನ್ನು ಊಹಿಸಿಕೊಳ್ಳಿ ಆದ್ದರಿಂದ ಆದ್ದರಿಂದ ಸೂಕ್ತವಾದ ಉತ್ಪಾದನೆ Pgi0 ಮತ್ತು ಅನುಗುಣವಾದ ವೆಚ್ಚವು CT0ಆಗಿದೆ ಹಾಗಾಗಿ ಒಟ್ಟು ಲೋಡ್ PL0 ಶೂನ್ಯವು ಘಾತವಾಗಿದೆ ಮತ್ತು ಅದೇ ಸಮಯದಲ್ಲಿ ಒಟ್ಟು ಉತ್ಪಾದನೆ Pgi0ನ ನಷ್ಟವನ್ನು ನಿರ್ಲಕ್ಷಿಸಲಾಗುತ್ತದೆ ಮತ್ತು ಅನುಗುಣವಾದ ವೆಚ್ಚವು CT0 ಆಗಿರುವುದು ಈಗ PLPL0PL ಮಾಡಲು ಲೋಡ್ ಹೆಚ್ಚಾಗಿದೆ ಎಂದು ಭಾವಿಸೋಣ PL ನಷ್ಟು ಲೋಡ್ ಬದಲಾಗಿದೆ ಎಂದುಕೊಳ್ಳೋಣ ಆದ್ದರಿಂದPLPL0PL ಮತ್ತು ನಾವು ಹೊಸ ವೆಚ್ಚCTಅನ್ನು ಪಡೆದುಕೊಳ್ಳಬೇಕಾಗಿದೆ ನಾವು ಎರಡು ಪದಗಳ ಟೇಲರ್ ಸರಣಿ CTCT0CT ಅನ್ನು ಬಳಸಬಹುದು ಅಂದರೆ CTi1mCiPgi0dCiPgi0dPgiPgiಇದು ಸಮೀಕರಣ 15 ಏಕೆಂದರೆ CTCT0CT ನಾವು ಟೇಲರ್ ಸರಣಿಯಲ್ಲಿ ಪದಕ್ಕೆ ಬಳಸಬಹುದಾದ ಹೊಸದನ್ನು ಪಡೆಯಬೇಕಾಗಿದೆ ಅಂದರೆCTi1mCiPgi0i1mdCiPgi0dPgiPgi ಆದ್ದರಿಂದ ಈ ಪದವು ವಾಸ್ತವವಾಗಿ CT0CTCT0i1mdCiPgi0dPgiPgi ಆದ್ದರಿಂದ CT0 CT0 ಅನ್ನು ರದ್ದುಗೊಳಿಸಲಾಗುತ್ತದೆ ಆದ್ದರಿಂದ CTi1mdCiPgi0dPgiPgi ಇದು ಸಮೀಕರಣ 16 ಈಗ λdCiPgi0dPgi ನಮಗೆ ತಿಳಿದಿದೆ ಹೆಚ್ಚುತ್ತಿರುವ ವೆಚ್ಚವು λ ನಿಮಗೆ ತಿಳಿದಿದೆ ಆದ್ದರಿಂದ ಈ ಸಮೀಕರಣದಲ್ಲಿ ಈ ಸಮೀಕರಣದಲ್ಲಿ ನೀವು ಇದನ್ನು ಲ್ಯಾಂಬ್ಡಾ ಮೂಲಕ ಬದಲಾಯಿಸಿ ಈ ಸಮೀಕರಣ 16 ನೀವು ಅದನ್ನು ಬದಲಾಯಿಸಿ ಆದ್ದರಿಂದ ನೀವು ಹಾಗೆ ಮಾಡಿದರೆ CTλi1m Pgi ಇದು ಸಮೀಕರಣ 17 ಈಗ ಲೋಡ್ ನಲ್ಲಿನ ಸಣ್ಣ ಬದಲಾವಣೆ PL ಇದರ ಮೌಲ್ಯವು ಎಲ್ಲಾ ಉತ್ಪಾದನಾ ಬದಲಾವಣೆಯ ಸಮ್ಮಶನ್ ಆಗಿರುತ್ತದೆ i ಆದ್ದರಿಂದ ಇದರರ್ಥ ಯಾವುದೇ ಲೋಡ್ ಬದಲಾವಣೆಯ ಉತ್ಪಾದನೆಯ ಅದನ್ನು ಸರಿಹೊಂದಿಸ ನಿಮ್ಮ ಜನರೇಟರ್ ಆ ವಿದ್ಯುತ್ ನಷ್ಟವನ್ನು ಉತ್ಪಾದಿಸಬೇಕು ಅದನ್ನು ನಾವು ಇಲ್ಲಿ ನಿರ್ಲಕ್ಷಿಶಿದ್ದೇವೆ ಆದ್ದರಿಂದ PL ಇದಕ್ಕೆ ಸಮಾನವಾಗಿರುತ್ತದೆ ಇದರರ್ಥ ಇದು ಒಂದು ಇದು ನೀವು ಇಲ್ಲಿ ಇರಿಸಿದ ಡೆಲ್ಟಾ PL ಗೆ ಸಮಾನವಾಗಿರುತ್ತದೆ CTλi1m Pgi ಅಂದರೆ ಏನು ಅದರ ಅರ್ಥವೇನು ಈ ರೀತಿಯಾಗಿ ಲ್ಯಾಂಬ್ಡಾ ಎನ್ನುವುದು ಅನುಪಾತದ ಸ್ಥಿರವಾಗಿರುತ್ತದೆProportionality ವೆಚ್ಚ ದರ ಹೆಚ್ಚಳ ಮತ್ತು ಸಿಸ್ಟಮ್ ವಿದ್ಯುತ್ ಬೇಡಿಕೆಯ ಹೆಚ್ಚಳ ನಡುವಿನ ಸಂಬಂಧವನ್ನು ಮೇಲಿನ ಸಮೀಕರಣದಲ್ಲಿ ನೀಡಲಾಗಿದೆ ವೆಚ್ಚ ದರ ಹೆಚ್ಚಳ ಇದರ ಯೂನಿಟ್ ರೂಪಾಯಿಸ್ ಪರ್ ಹವರ್Ruppee's per hour ಆಗಿರುತ್ತದೆ ಆದ್ದರಿಂದ ಮೂಲಭೂತವಾಗಿ ಲ್ಯಾಂಬ್ಡಾದ ಮತ್ತೊಂದು ಪ್ರಾಮುಖ್ಯತೆ ಎಂದರೆ ಅದು ಲೋಡ್ ಬದಲಿಸುತ್ತದೆ ಆದರೆ CTವು ಲೋಡ್ PLಗೆ ನೇರ ಅನುಪಾತದಲ್ಲಿರುತ್ತದೆ ಮತ್ತು ಅನುಪಾತದ ಸ್ಥಿರತೆ ಲ್ಯಾಂಬ್ಡಾವಾಗಿರುತ್ತದೆ ಅದಕ್ಕಾಗಿಯೇ ಲ್ಯಾಂಬ್ಡಾವು ವೆಚ್ಚದ ದರ ಹೆಚ್ಚಳಕ್ಕೆ ಸಂಬಂಧಿಸಿದಂತೆ ಮೆಗಾವಾಟ್ನಲ್ಲಿರುವ ಸಿಸ್ಟಮ್ ವಿದ್ಯುತ್ ಬೇಡಿಕೆಯ ದರ ಒಂದು ಗಂಟೆಯ ಪ್ರಕಾರ ರೂಪಾಯಿಗಳನ್ನು ಹೆಚ್ಚಿಸುತ್ತದೆ ಇದನ್ನು ಲ್ಯಾಂಬ್ಡಾದ ಭೌತಿಕ ಮಹತ್ವ ಎಂದು ಕರೆಯಬಹುದು